ಮರಳಿ ಸ್ವಾಗತ ಮತ್ತು ಇದು ಉಪನ್ಯಾಸ ಸಂಖ್ಯೆ 47 ನಾವು ಐಜೆನ್ ವ್ಯಾಲ್ಯೂಸ್ ಮತ್ತು ಐಜೆನ್ವೆಕ್ಟರ್ಗಳ ಕುರಿತು ನಮ್ಮ ಚರ್ಚೆಯನ್ನು ಮುಂದುವರಿಸುತ್ತೇವೆ ನಿರ್ದಿಷ್ಟವಾಗಿ ಇಂದು ನಾವು ಐಜೆನ್ ಮೌಲ್ಯಗಳ ಮೌಲ್ಯಮಾಪನದ ಮೇಲೆ ಹೆಚ್ಚು ಗಮನ ಹರಿಸುತ್ತೇವೆ ಮತ್ತು ಕೆಲವು ಉತ್ತಮ ಕೆಲಸ ಮಾಡಿದ ಸಮಸ್ಯೆಗಳನ್ನು ಚರ್ಚಿಸಲಾಗುವುದು ಇಲ್ಲಿ ಈ ಸಮಸ್ಯೆಯಿಂದ ಆರಂಭಿಸೋಣ ಈ ಮ್ಯಾಟ್ರಿಕ್ಸ್ನ ಐಜೆನ್ ವ್ಯಾಲ್ಯೂಗಳು ಮತ್ತು ಐಜೆನ್ವೆಕ್ಟರ್ಗಳನ್ನು ಕಂಡುಕೊಳ್ಳಿ ಮತ್ತೆ ನಾವು ತುಂಬಾ ಸರಳವಾದ ಮ್ಯಾಟ್ರಿಕ್ಸ್ ಅನ್ನು 2 ಸ್ಕ್ವೇರ್ ರೂಟ್ ಮೈನಸ್ 2 ಮತ್ತು ನಂತರ ಸ್ಕ್ವೇರ್ ರೂಟ್ 2 ಮತ್ತು ಮತ್ತೆ ಇಲ್ಲಿ ಸ್ಕ್ವೇರ್ ರೂಟ್ 2 ಮತ್ತು ಇಲ್ಲಿ ಒಂದು ಆದ್ದರಿಂದ ವಿಶಿಷ್ಟ ಮೌಲ್ಯಗಳನ್ನು ಕಂಡುಹಿಡಿಯಲು ಮೊದಲ ಹಂತವಾಗಿ ನಾವು ಬರೆಯಬೇಕಾದ ವಿಶಿಷ್ಟ ಸಮೀಕರಣ ಅಂದರೆ ಈ A λI 0 ನ ನಿರ್ಣಾಯಕ ಇದು ನಮ್ಮಲ್ಲಿರುವ ವಿಶಿಷ್ಟ ಸಮೀಕರಣವಾಗಿದೆ

ಇಲ್ಲಿ λ ಅನ್ನು ಕೇವಲ ಕರ್ಣೀಯ ನಮೂದುಗಳಿಂದ ಕಳೆಯಲಾಗುತ್ತದೆ ಇಲ್ಲದಿದ್ದರೆ ಇದು ಕೇವಲ ಮ್ಯಾಟ್ರಿಕ್ಸ್ A ಆದ್ದರಿಂದ ಇಲ್ಲಿ ನಾವು ಈ ವಿಶಿಷ್ಟ ಸಮೀಕರಣವನ್ನು ಹೊಂದಿದ್ದೇವೆ ಅದು ಎರಡು ಐಜೆನ್ ವ್ಯಾಲ್ಯೂಸ್ ಎಂದು ಹೇಳುತ್ತದೆ ಇಲ್ಲಿ ಐಜೆನ್ ಮೌಲ್ಯಗಳು ಆದ್ದರಿಂದ ನಾವು ಗೆ ಅನುಗುಣವಾದ ಐಜೆನ್ವೆಕ್ಟರ್ ಅನ್ನು ಲೆಕ್ಕಾಚಾರ ಮಾಡುತ್ತೇವೆ ಇಲ್ಲಿ ಮೊದಲ ಐಜೆನ್ ವ್ಯಾಲ್ಯೂ 0 ಆಗಿದೆ ಆದ್ದರಿಂದ ನಾವು ರೇಖೀಯ ಸಮೀಕರಣದ ವ್ಯವಸ್ಥೆಯನ್ನು ಪರಿಹರಿಸಬೇಕು A λI x 0 ಆದ್ದರಿಂದ ಆದ್ದರಿಂದ ಇದು ಸರಳವಾಗಿ ಇದಾಗಿದೆ ಆದ್ದರಿಂದ ನಾವು ಮೂಲತಃ ಈ Ax 0 ಅನ್ನು ಪರಿಹರಿಸುತ್ತಿದ್ದೇವೆ ಅಥವಾ ನಾವು ಈ Ax 0 ನ ಶೂನ್ಯ ಜಾಗವನ್ನು ಮತ್ತು ಶೂನ್ಯ ಜಾಗದ ಜನರೇಟರ್ ಅಥವಾ ಯಾವುದೇ ಆಧಾರವನ್ನು ಪಡೆಯಲು ಪ್ರಯತ್ನಿಸುತ್ತಿದ್ದೇವೆ ಶೂನ್ಯ ಜಾಗದಲ್ಲಿ ಐಜೆನ್ ವೆಕ್ಟರ್ ಇರುತ್ತದೆ ಇಲ್ಲಿ ಇದನ್ನು ಪಡೆಯುವುದು ಇದು ಕೊಟ್ಟಿರುವ ಮ್ಯಾಟ್ರಿಕ್ಸ್ನ ಎಚೆಲಾನ್ ರೂಪವನ್ನು ಕಡಿಮೆ ಮಾಡುತ್ತದೆ ಆದ್ದರಿಂದ ನಾವು ಮೂಲಭೂತವಾಗಿ ಈ ಮೊದಲ ಸಮೀಕರಣವನ್ನು ಹೊಂದಿದ್ದೇವೆ ಅದು ಎಂದು ಹೇಳುತ್ತದೆ ಮತ್ತು ನಮ್ಮಲ್ಲಿ ಒಂದು ಉಚಿತ ವೇರಿಯೇಬಲ್ ಇದೆ ಅದು ನಮಗೆ ಬೇಕಾದುದನ್ನು ತೆಗೆದುಕೊಳ್ಳಬಹುದು ಆದ್ದರಿಂದ ನಾವು ಈ ಅನ್ನು ಉಚಿತ ವೇರಿಯೇಬಲ್ ಆಗಿ ತೆಗೆದುಕೊಳ್ಳೋಣ ಏಕೆಂದರೆ ನಮ್ಮ ಸಂಕೇತಗಳ ಪ್ರಕಾರ ಇಲ್ಲಿ ಇದು ಇಲ್ಲಿ ಮೊದಲ p ಆದ್ದರಿಂದ ಈ ಉಚಿತವಲ್ಲ ಮತ್ತು ನಂತರ ನಾವು ಉಚಿತ ಎಂದು ತೆಗೆದುಕೊಳ್ಳಬಹುದು ಆದರೆ ಯಾವುದೇ ಸಂದರ್ಭದಲ್ಲಿ ಯಾವುದೇ ಸಂದರ್ಭದಲ್ಲಿ ನಾವು ಅವುಗಳಲ್ಲಿ ಯಾವುದನ್ನಾದರೂ ತೆಗೆದುಕೊಳ್ಳಬಹುದು ಮತ್ತು ಇನ್ನೊಂದು ಆಯ್ಕೆ ಮಾಡಿದ ಸಂಖ್ಯೆಯನ್ನು ಅವಲಂಬಿಸಿರುತ್ತದೆ ಆದ್ದರಿಂದ ಇಲ್ಲಿ ನಾವು ಆಯ್ಕೆ ಮಾಡಬಹುದು ಮತ್ತು ನಂತರ ನಾವು ಅನ್ನು ಪಡೆಯಬಹುದು ಈ ಹಲವು ಸಾಧ್ಯತೆಗಳಿಂದ ನಾವು ಇಲ್ಲಿ ಮಾಡಿದ ಒಂದು ವೆಕ್ಟರ್ ಅನ್ನು ನಾವು ಆಯ್ಕೆ ಮಾಡಬಹುದು X 2 ಅನ್ನು ಉಚಿತಫ್ರೀ ವೇರಿಯಬಲ್ ಆಲ್ಫಾ ಎಂದು ತೆಗೆದುಕೊಳ್ಳಲಾಗಿದೆ ಮತ್ತು ನಂತರ ಬರುತ್ತಿದೆ ಆದ್ದರಿಂದ ನಾವು ಇಲ್ಲಿ ವೆಕ್ಟರ್ ಅನ್ನು ಸಹ ತೆಗೆದುಕೊಳ್ಳಬಹುದು ಆದ್ದರಿಂದ ಇದು 1 ಆಗುತ್ತದೆ ಈ ವೆಕ್ಟರ್ ಕೂಡ ನಾವು ತೆಗೆದುಕೊಳ್ಳಬಹುದು ಅಥವಾ ನಾವು ತೆಗೆದುಕೊಳ್ಳಬಹುದು ಆದ್ದರಿಂದ ನಾವು ಇಲ್ಲಿ ಯಾವುದೇ ಸಂಖ್ಯೆಯಿಂದ ಗುಣಿಸಬಹುದು ಅದು ಇಲ್ಲಿ ವೆಕ್ಟರ್ ಅಥವಾ ಕೊಟ್ಟಿರುವ ಸಮೀಕರಣದ ಐಜೆನ್ವೆಕ್ಟರ್ನ ಲಕ್ಷಣವಾಗಿದೆ ಆದ್ದರಿಂದ ಇಲ್ಲಿ ಕರಸಿಟರಿಸ್ಟಿಕ್ ವೆಕ್ಟರ್ ಗೆ ಅನುಗುಣವಾದ ಒಂದು ವಿಶಿಷ್ಟ ವೆಕ್ಟರ್ ಅಥವಾ ಐಜೆನ್ವೆಕ್ಟರ್ ಅನ್ನು ನಾವು ಪಡೆದುಕೊಂಡಿದ್ದೇವೆ ಅಂತೆಯೇ ನಾವು ಗೆ ಅನುಗುಣವಾದ ಐಜೆನ್ವೆಕ್ಟರ್ ಅನ್ನು ಸಹ ನೋಡಬಹುದು ಆದ್ದರಿಂದ ಮತ್ತೊಮ್ಮೆ ನಾವು ಈ ಬಾರಿ ಸಮೀಕರಣದ ವ್ಯವಸ್ಥೆಯನ್ನು A λI x 0 ಪರಿಹರಿಸಬೇಕು ಮತ್ತು ನಂತರ ಈ λ ಅನ್ನು ಮ್ಯಾಟ್ರಿಕ್ಸ್ A ನಿಂದ ಕಳೆಯಲಾಗುತ್ತದೆ

Eigenvectors ಈ ಸಂದರ್ಭದಲ್ಲಿ 0 ಕ್ಕೆ ಅನುಗುಣವಾದ ಐಜೆನ್ವೆಕ್ಟರ್ಗಳು ಇದು 1 ಮತ್ತು √2 ಮತ್ತು ಇಲ್ಲಿ ನಾವು ಇದನ್ನು √2 ಮತ್ತು 1 ಹೊಂದಿದ್ದೇವೆ ಮತ್ತು ಈ ಐಜೆನ್ ವೆಕ್ಟರ್ಗಳು ರೇಖೀಯವಾಗಿ ಸ್ವತಂತ್ರವಾಗಿವೆ ಮತ್ತು ಹಿಂದಿನ ಉಪನ್ಯಾಸದಲ್ಲಿ ನಾವು ಹೇಳಿದಂತೆ ನಾವು ಕೂಡ ಮಾಡುತ್ತೇವೆ ಎಂದು ನಾವು ಗಮನಿಸಬಹುದು ಈ ಫಲಿತಾಂಶವು ಔಪಚಾರಿಕವಾಗಿ ಈ ಫಲಿತಾಂಶವು ವಿಭಿನ್ನ ಐಜೆನ್ವೆಲ್ಯುಗಳಿಗೆ ಅನುಗುಣವಾಗಿ ನಮ್ಮಲ್ಲಿ ಐಜೆನ್ವೆಕ್ಟರ್ಗಳನ್ನು ಹೊಂದಿದೆ ಸೆಟ್ ರೇಖೀಯವಾಗಿ ಅವಲಂಬಿತವಾಗಿದೆ ಐಜೆನ್ವೆಕ್ಟರ್ಗಳ ಸೆಟ್ ರೇಖೀಯವಾಗಿ ಸ್ವತಂತ್ರವಾಗಿದೆ ಅಥವಾ ಐಜೆನ್ವೆಕ್ಟರ್ಗಳು ವಿಭಿನ್ನ ಐಜೆನ್ವಾಲ್ಯುಗಳಿಗೆ ಅನುಗುಣವಾಗಿ ಯಾವಾಗಲೂ ರೇಖೀಯವಾಗಿ ಸ್ವತಂತ್ರವಾಗಿರುತ್ತವೆ ಆದ್ದರಿಂದ ಈ ಎರಡು ವಾಹಕಗಳು ರೇಖೀಯವಾಗಿ ಸ್ವತಂತ್ರವಾಗಿವೆಯೆ ಎಂದು ನಾವು ಇಲ್ಲಿ ಪರಿಶೀಲಿಸಬಹುದು ಇದು ಇನ್ನೊಂದು ಸಮಸ್ಯೆ ಎಂದರೆ ಆದ್ದರಿಂದ ಇಲ್ಲಿ ಮತ್ತೊಮ್ಮೆ ನಾವು 3 × 3 ಆಗಿರುವ ಈ ಮ್ಯಾಟ್ರಿಕ್ಸ್ನ ಐಜೆನ್ ವ್ಯಾಲ್ಯೂ ಮತ್ತು ಐಜೆನ್ವೆಕ್ಟರ್ಗಳನ್ನು ಕಂಡುಹಿಡಿಯಲು ಬಯಸುತ್ತೇವೆ ಆದ್ದರಿಂದ ನಾವು ಮತ್ತೆ ಈ ಹಂತಗಳನ್ನು ಅನುಸರಿಸಬೇಕು ಮೊದಲು ನಾವು ವಿಶಿಷ್ಟ ಸಮೀಕರಣವನ್ನು ಬರೆಯಬೇಕು ಅಲ್ಲಿಂದ ನಾವು ಐಜೆನ್ ಮೌಲ್ಯಗಳನ್ನು ಪಡೆಯಬಹುದು ಆದ್ದರಿಂದ ವಿಶಿಷ್ಟ ಸಮೀಕರಣವು ಈ A λI ನ ನಿರ್ಣಾಯಕವಾಗಿರುತ್ತದೆ ಆದ್ದರಿಂದ ನಾವು ಅಲ್ಲಿ 3 × 3 ಮತ್ತು 5 ಇರುವ ಎಲ್ಲಾ ಕರ್ಣೀಯ ನಮೂದುಗಳಿಂದ ಈ ಲ್ಯಾಂಬ್ಡಾವನ್ನು ಕಳೆಯಬೇಕು ಅದು ಈ ಮ್ಯಾಟ್ರಿಕ್ಸ್ನ ವಿಶಿಷ್ಟ ಸಮೀಕರಣವಾಗಿದೆ ಮತ್ತು ನಂತರ ನಾವು ಅಷ್ಟು ಕಷ್ಟವಲ್ಲದ ಈ ನಿರ್ಣಾಯಕವನ್ನು ಮೌಲ್ಯಮಾಪನ ಮಾಡಬೇಕು ಆದ್ದರಿಂದ ನಾವು ಇದನ್ನು ಹೊಂದಿದ್ದೇವೆ Eigenvalues ಐಜೆನ್ ವ್ಯಾಲ್ಯೂ ಈಗ 1 ಮತ್ತು 5 ಇವುಗಳು ಎರಡು ಐಜೆನ್ ವ್ಯಾಲ್ಯೂ eigenvalues ಮತ್ತು ನಾವು ಪ್ರತಿಯೊಂದಕ್ಕೂ ಅನುಗುಣವಾದ ಐಜೆನ್ವೆಕ್ಟರ್ ಅನ್ನು ಲೆಕ್ಕ ಹಾಕಬೇಕು ನಾವು ಇದನ್ನು ತೆಗೆದುಕೊಂಡಾಗ ಈ ಸಮೀಕರಣದ ವ್ಯವಸ್ಥೆಯನ್ನು ನಾವು ಪಡೆಯುತ್ತೇವೆ A λI x 0 ಮತ್ತು ನಮ್ಮದು ಇಲ್ಲಿ

ಆದ್ದರಿಂದ ಇಲ್ಲಿ ಮೈನಸ್ ಈ λI ಮತ್ತು ಈಗ ಆದ್ದರಿಂದ 1 ಅನ್ನು ಕರ್ಣದಿಂದ ಕಳೆಯಲಾಗುತ್ತದೆ ಮತ್ತು ಇದರೊಂದಿಗೆ ಇಲ್ಲಿ ನಮ್ಮ ಮ್ಯಾಟ್ರಿಕ್ಸ್ ಆಗಿರುತ್ತದೆ ಈ ಸಮೀಕರಣದ ಪರಿಹಾರವಾಗಿ ನಾವು ಇದನ್ನು ಪಡೆಯುತ್ತೇವೆ

ಆದ್ದರಿಂದ ಈ ಸಂದರ್ಭದಲ್ಲಿ ಈ ವ್ಯವಸ್ಥೆಯ ಪರಿಹಾರವು ಮತ್ತು ಅದು ನಿಖರವಾಗಿ ಈ ಮ್ಯಾಟ್ರಿಕ್ಸ್ನ ಶೂನ್ಯ ಜಾಗದ ಜನರೇಟರ್ ಆಗಿದೆ ಈ ಶೂನ್ಯ ಜಾಗದಿಂದ ನಾವು ಯಾವುದೇ ವೆಕ್ಟರ್ ಯಾವುದೇ ನಾನ್ಜೆರೋ ವೆಕ್ಟರ್ ಅನ್ನು ಆಯ್ಕೆ ಮಾಡಬಹುದು ಆದ್ದರಿಂದ ನಾವು ನಾಲ್ಕು ನಿದರ್ಶನಗಳನ್ನು ತೆಗೆದುಕೊಳ್ಳಬಹುದು ಅಥವಾ ಈ ಐಜೆನ್ವೆಲ್ಯೂಗೆ ಅನುಗುಣವಾದ ಯಾವುದೇ ಐಜೆನ್ವೆಕ್ಟರ್ ಇನ್ನೊಂದಕ್ಕೆ ಹೋಗುವುದು ಆದ್ದರಿಂದ ನಾವು ಇದನ್ನು ಹೊಂದಿದ್ದೇವೆ ಮತ್ತು ನಂತರ ನಾವು ಈ ನೀಡಿದ A ಗೆ ಸಮೀಕರಣಗಳ ವ್ಯವಸ್ಥೆಯನ್ನು ಹೊಂದಿಸಿದರೆ ಈ ಸಂದರ್ಭದಲ್ಲಿ ಅದು 5 ಕರ್ಣೀಯ ನಮೂನೆಯಿಂದ ಕಳೆಯಲಾಗುತ್ತದೆ ಇಲ್ಲಿ ನಾವು ಈ 2 ಜನರೇಟರ್ಗಳನ್ನು ಹೊಂದಿದ್ದೇವೆ ಮತ್ತು 4 ಆಲ್ಫಾ ಹಾಗಾದರೆ ಈ ಸಂದರ್ಭದಲ್ಲಿ ನೀವು ಏನು ಗಮನಿಸುತ್ತೀರಿ ನಾವು ಇದನ್ನು ಪಡೆಯುತ್ತಿದ್ದೇವೆ ಎಂದರೆ 1 ನೀಡಲಾದ ಭೇದಾತ್ಮಕ ಸಮೀಕರಣವನ್ನು ಪ್ರಶ್ನೆಯ ವ್ಯವಸ್ಥೆಯು ಪೂರೈಸುತ್ತದೆ ಆದ್ದರಿಂದ ಇಲ್ಲಿ ನೀಡಿದ ಸಮೀಕರಣವನ್ನು ತೃಪ್ತಿಪಡಿಸುತ್ತದೆ ಕೊಟ್ಟಿರುವ ಸಮೀಕರಣವನ್ನು ತೃಪ್ತಿಪಡಿಸುತ್ತಿದೆ ಮತ್ತು ಇವೆರಡೂ ಸಹ ರೇಖೀಯವಾಗಿ ಸ್ವತಂತ್ರವಾಗಿದ್ದು ನಾವು ರಚನೆಯಿಂದಲೇ ನೋಡಬಹುದು 2 ನಂತಹ ಯಾವುದೇ ರೇಖೀಯ ಸಂಯೋಜನೆಯು ನಾವು 0 ಗೆ ಹೊಂದಿಸಿದರೆ 0 ಆಗಿರಬೇಕು ಈ ಪ್ರಕರಣದಲ್ಲಿ ರೇಖೀಯ ಸ್ವತಂತ್ರಕ್ಕಾಗಿ ಸುಲಭವಾಗಿ ಪರಿಶೀಲಿಸಿ ಎಂದು ಹೇಳುತ್ತದೆ ಆದ್ದರಿಂದ ನಾವು ಈ λ 5 ಗೆ ಅನುಗುಣವಾಗಿ ಪಡೆಯುತ್ತಿರುವುದು ಪುನರಾವರ್ತಿತ ಐಜೆನ್ವಾಲ್ಯೂ ಆಗಿದೆ ಮತ್ತು ನಾವು ಇಲ್ಲಿ A λI x 0 ಅನ್ನು ತೃಪ್ತಿಪಡಿಸುವ ಎರಡು ರೇಖೀಯ ಸ್ವತಂತ್ರ ವಾಹಕಗಳನ್ನು ಸಹ ಪಡೆಯುತ್ತಿದ್ದೇವೆ ಆದ್ದರಿಂದ ಮೂಲಭೂತವಾಗಿ λ 5 ಕ್ಕೆ ಅನುಗುಣವಾಗಿ ನಾವು 2 ಐಜೆನ್ವೆಕ್ಟರ್ಗಳನ್ನು ಪಡೆಯುತ್ತಿದ್ದೇವೆ ಅಥವಾ 2 ರೇಖೀಯ ಸ್ವತಂತ್ರ ಐಜೆನ್ವೆಕ್ಟರ್ಗಳನ್ನು ಹೇಳುತ್ತೇವೆ ನಾವು ಈ ಸಂದರ್ಭದಲ್ಲಿ ಪಡೆಯುತ್ತಿದ್ದೇವೆ

ಆದರೆ ಹಿಂದಿನ ಉದಾಹರಣೆಯಲ್ಲಿ ಎರಡು ಬಾರಿ ಪುನರಾವರ್ತನೆಯಾಯಿತು ಮತ್ತು ನಾವು ಈ ಸಮೀಕರಣದ ಎರಡು ರೇಖೀಯ ಸ್ವತಂತ್ರ ಪರಿಹಾರವನ್ನು ಪಡೆಯುತ್ತಿದ್ದೆವು ಆದರೆ ಈಗ 2 ಅನ್ನು ನಾಲ್ಕು ಬಾರಿ ಪುನರಾವರ್ತಿಸಲಾಗಿದ್ದರೂ ನಾವು 4 ಬಾರಿ ಪುನರಾವರ್ತಿತ ಈಜೆನ್ವೆಲ್ಯೂ 2 ಗೆ ಅನುಗುಣವಾಗಿ ಕೇವಲ 1 ಐಜೆನ್ವೆಕ್ಟರ್ ಪಡೆಯುತ್ತಿದ್ದೇವೆ

ಆದ್ದರಿಂದ ಇಲ್ಲಿ ನಾವು ಇದನ್ನು ಲೆಕ್ಕಾಚಾರ ಮಾಡಿದರೆ ಹಾಗಾದರೆ ಏನಾಗುತ್ತದೆ ಆದರೆ ಈ ಸಂದರ್ಭದಲ್ಲಿ ಐಜೆನ್ ಮೌಲ್ಯಗಳಿಗಾಗಿ ನಾವು 2 ಸಂಕೀರ್ಣ ಮೌಲ್ಯಗಳನ್ನು ಇಲ್ಲಿ ಪಡೆಯುತ್ತಿದ್ದೇವೆ ಆದ್ದರಿಂದ ಮ್ಯಾಟ್ರಿಕ್ಸ್ ನಮೂದುಗಳು ನೈಜವಾಗಿರಬಹುದು ಅದು ನಿಜವಾದ ಮ್ಯಾಟ್ರಿಕ್ಸ್ ಅನ್ನು ಹೊಂದಬಹುದು ಎಂದು ಮತ್ತೊಮ್ಮೆ ತೋರಿಸುತ್ತದೆ ಆದರೆ ಈ ವಿಶಿಷ್ಟ ಸಮೀಕರಣದ ಸಂಕೀರ್ಣ ಬೇರುಗಳನ್ನು ನಾವು ಪಡೆಯಬಹುದು ಅಂದರೆ ಐಜೆನ್ ಮೌಲ್ಯಗಳು ಸಂಕೀರ್ಣವಾಗಿರಬಹುದು ಆದ್ದರಿಂದ ನಿಜವಾದ ಮ್ಯಾಟ್ರಿಕ್ಸ್ ಸಂಕೀರ್ಣವಾದ ಐಜೆನ್ವಾಲ್ಯುಗಳನ್ನು ಹೊಂದಿರಬಹುದು ಮತ್ತು ಅದು ಈಗ ಮೊದಲ ಐಜೆನ್ ವ್ಯಾಲ್ಯೂಗೆ ಅನುಗುಣವಾದ ಐಜೆನ್ವೆಕ್ಟರ್ಗಳನ್ನು ಹೊಂದಿರಬಹುದು

ಆದ್ದರಿಂದ ಇದು ಇಲ್ಲಿ ಉತ್ತಮ ಫಲಿತಾಂಶವಾಗಿದೆ ಸಾಮಾನ್ಯವಾಗಿ ನಾವು ಇದನ್ನು ಹೊಂದಿದ್ದೇವೆ ಆಗ A ನಿಜವಾದ ಮ್ಯಾಟ್ರಿಕ್ಸ್ ಮತ್ತು ಸಂಕೀರ್ಣ ಐಜೆನ್ವಾಲ್ಯುಗಳನ್ನು ಹೊಂದಿದೆ ನಂತರ ಸಂಯೋಗ ನಂತರ ಈ λ ಅನ್ನು ಸಂಯೋಜಿಸಿ ಆದ್ದರಿಂದ ಒಂದು ಐಜೆನ್ವಾಲ್ಯೂ ಆಗಿದೆ ನಂತರ ಸಂಯೋಗವು ಐಜೆನ್ವಾಲ್ಯೂ ಆಗಿರುತ್ತದೆ ಮತ್ತು ಈ ವಿಶಿಷ್ಟ ಸಮೀಕರಣದಿಂದ ಅದು ಸಹಜವಾಗಿದೆ ಆದ್ದರಿಂದ ಸಂಯೋಗವು ಯಾವಾಗಲೂ ಮೂಲವಾಗಿ ಇರುತ್ತದೆ ಏನು ಆಸಕ್ತಿದಾಯಕವಾಗಿದೆ ಕುತೂಹಲಕಾರಿ ಸಂಗತಿಯೆಂದರೆ ಈ ನಿಂದ ನಾವು ಹೊಂದಿದ್ದೇವೆ ನಾವು ಎರಡೂ ಬದಿಗಳನ್ನು ತೆಗೆದುಕೊಂಡರೆ ನಮಗೆ ಸಿಗುವುದು A ಏಕೆಂದರೆ ನಿಜವಾದ ಮ್ಯಾಟ್ರಿಕ್ಸ್ ಆದ್ದರಿಂದ ಆದ್ದರಿಂದ ಮತ್ತೊಮ್ಮೆ ನಾವು ಈ ಸಮೀಕರಣವನ್ನು ಹೊಂದಿದ್ದೇವೆ ಈ x ಗೆ ಐಜೆನ್ವಾಲ್ಯೂ ಐಜೆನ್ ವೆಕ್ಟರ್ eigenvalues eigenvector ಸಮೀಕರಣವು ತೃಪ್ತಿಗೊಂಡಿದೆ x ಮತ್ತು ಬಲಗೈಗಳ ಸಂಯೋಗವು ಕೇವಲ ಆಗಿದೆ ಇದು ಈಗ ಏನು ಹೇಳುತ್ತದೆ ಈ ಇಲ್ಲಿ x ನ ಸಂಯೋಗವು ಈ ಸಂಯೋಗಕ್ಕೆ ಅನುಗುಣವಾದ ಐಜೆನ್ವೆಕ್ಟರ್ ಆಗಿರುತ್ತದೆ ಆದ್ದರಿಂದ ಈ ಲೆಕ್ಕಾಚಾರದಿಂದ ನಾವು ಈ ಫಲಿತಾಂಶವನ್ನು ತಿಳಿದಿರುವುದರಿಂದ ನಾವು ಇದನ್ನು ಲೆಕ್ಕಾಚಾರ ಮಾಡಬೇಕಾಗಿಲ್ಲ ಒಮ್ಮೆ ನಾವು ಈ ಐಜೆನ್ವೆಕ್ಟರ್ ನ ಒಂದು ಸಂಕೀರ್ಣ ಮೌಲ್ಯಕ್ಕೆ ಅನುಗುಣವಾದ ಐಜೆನ್ವೆಕ್ಟರ್ ಹೊಂದಿದ್ದರೆ ಮತ್ತು ಅದರ ಸಂಯೋಜನೆಯು ಇತರ ಸಂಯೋಗದ ಐಜೆನ್ವೆಲ್ಯೂನ ಐಜೆನ್ವೆಕ್ಟರ್ ಆಗಿರುತ್ತದೆ ಆದ್ದರಿಂದ ಇಲ್ಲಿ ನಾವು ಸಂಯೋಗದ ರೂಟ್ ಗಳ ಬಗ್ಗೆ ಅಥವಾ ಇಲ್ಲಿ ಸಂಯೋಗದ ಐಜೆನ್ವಾಲ್ಯೂಸ್ ಸಂಕೀರ್ಣ ಸಂಯೋಗದ ಬಗ್ಗೆ ಆಸಕ್ತಿದಾಯಕ ಫಲಿತಾಂಶವಾಗಿದೆ ಈ ಸಂದರ್ಭದಲ್ಲಿ ವಿಭಿನ್ನ ಐಜೆನ್ವೇಲ್ಯುಗಳಿಗೆ ಅನುಗುಣವಾದ ಐಜೆನ್ವೆಕ್ಟರ್ಗಳು ರೇಖೀಯವಾಗಿ ಸ್ವತಂತ್ರವಾಗಿರುತ್ತವೆ ನಾವು ಸಂಖ್ಯಾ ಲೆಕ್ಕಾಚಾರಗಳಲ್ಲಿ ಕನಿಷ್ಠ ಲೆಕ್ಕಾಚಾರಗಳನ್ನು ಗಮನಿಸಿದ್ದೇವೆ ಮತ್ತು ನೈಜ ಮ್ಯಾಟ್ರಿಕ್ಸ್ ಸಂಕೀರ್ಣವಾದ ಐಜೆನ್ವಾಲ್ಯುಗಳನ್ನು ಹೊಂದಿರುವುದನ್ನು ನಾವು ಇಲ್ಲಿ ಗಮನಿಸಿದ್ದೇವೆ ಆದ್ದರಿಂದ ಅದು ಇಲ್ಲಿ ಆಸಕ್ತಿದಾಯಕವಾಗಿದೆ ಮತ್ತು ಐಜೆನ್ವಾಲ್ಯೂಗಳು ಮತ್ತು ಐಜೆನ್ವೆಕ್ಟರ್ಗಳು ಸರಿಯಾದ ಸಂಕೀರ್ಣ ಸಂಯೋಜಕ ಜೋಡಿಯಾಗಿವೆ ಒಮ್ಮೆ ನಾವು ಸಂಕೀರ್ಣ ಮೌಲ್ಯವನ್ನು ಹೊಂದಿರುವಾಗ ಐಜೆನ್ವಾಲ್ಯೂ ಅದರ ಸಂಯೋಜಕವು ಇರುತ್ತದೆ ಮತ್ತು ಐಜೆನ್ವೆಕ್ಟರ್ಗಳು ಸಂಯೋಗದ ಜೋಡಿಯಾಗಿರುತ್ತವೆ ಆದ್ದರಿಂದ ಇದು ನಾವು ನೋಡಿದ ಆಸಕ್ತಿದಾಯಕ ಫಲಿತಾಂಶವಾಗಿದೆ ಮತ್ತು ಇದು ಸಾಮಾನ್ಯವಾಗಿ ನಾವು ತೋರಿಸಿದ ಉದಾಹರಣೆಯಲ್ಲ ನಿಜ ಇವುಗಳನ್ನು ಬಳಸಿದ ಉಲ್ಲೇಖಗಳು ನಿಮ್ಮ ಗಮನಕ್ಕೆ ಧನ್ಯವಾದಗಳು